ಈ ರೀತಿ ನಮಗೆ ಕೊನೆಗೆ ಸಿಸ್ಟಮ್ ಆಫ್ ಇಕ್ವೇಷನ್ Axb ದೊರಕಿದೆ ಹಾಗು ನಾವು ಇದನ್ನು ಸರಿಯಾಗಿ ಉತ್ತರಿಸಿದ್ದೇವೆ ಆದ್ದರಿಂದ ಈಗ ಸಾಮಾನ್ಯವಾಗಿ ಎದುರಾಗುವ ಸಮಸ್ಯೆ ಎಂದರೆ ಫಾರ್ ಫೀಲ್ಡ್ ಸೋ ಮತ್ತೊಮ್ಮೆ ಇಲ್ಲಿಗೆ ಸ್ಕಿಮ್ಯಾಟಿಕ್ ಅನ್ನು ಕೊಡಬೇಕು ಇದು ನನ್ನ ಏರ್ಕ್ರಾಫ್ಟ್ ಎಂದು ತಿಳಿದುಕೊಳ್ಳಿ ಮತ್ತು ಇದು ನನ್ನ ಕಂಪ್ಯೂಟೇಷನಲ್ ಡೊಮೈನ್ ಎಂದು ತಿಳಿದುಕೊಳ್ಳಿ ಏನನ್ನು ಕಂಡುಹಿಡಿಯಬೇಕೆಂದರೆ ಇದು ರೇಡಾರ್ ಫೀಲ್ಡ್ ನಿಂದಾಗಿ ಇಲ್ಲಿ ಎಲಿಮಿನೇಟ್ ಆಗಿದೆ ಎಂದು ಹೇಳೋಣ ಹಾಗೂ ನಾನು ಇಲ್ಲಿ ನಿಂತಿದ್ದೇನೆ ನನಗೆ ಇಲ್ಲಿನ ಫೀಲ್ಡ್ ನ್ನು ಕಂಡುಹಿಡಿಯಬೇಕು ನಿಮ್ಮ ವಿಚಾರದಲ್ಲಿ ಫಾರ್ ಫೀಲ್ಡ್ ಅನ್ನು ಕಂಡು ಹಿಡಿಯುವಾಗ ಯಾವ ಸ್ಟ್ರಾಟಜಿಯನ್ನು ಉಪಯೋಗಿಸಬೇಕು ನಾನು ನನ್ನ ಕಂಪ್ಯೂಟೇಷನಲ್ ಡೊಮೇನನ್ನು ಎಕ್ಸ್ ಪಾಂಡ್ ಮಾಡಿ ರಿಸೀವರ್ ಕಡೆಗೆ ಹೋಗುವಂತೆ ಮಾಡಬೇಕೆ ಇದು ಅಗತ್ಯವಿದೆಯೇ ಇಲ್ಲ ಸೋ ಇದರ ಬದಲಿಗೆ ಏನು ಮಾಡಬೇಕು ವಿದ್ಯಾರ್ಥಿಇನ್ಸಿಡೆಂಟ್ ವೇವ್ ಇನ್ಸಿಡೆಂಟ್ ವೇವ್ ಒಂದು ನಿಮಗೆ ಕೊಟ್ಟ ವೇವ್ ಆಗಿದೆ ಈಗ ನನಗೆ ಫಾರ್ ಫೀಲ್ಡ್ ಅನ್ನು ಕಂಡು ಹಿಡಿಯಬೇಕಾಗಿದೆ ನಾನು ಇಷ್ಟರವರೆಗೆ ಏನನ್ನು ಕಂಡು ಹಿಡಿದಿದ್ದೇನೆ ನಾವು ಹೇಳೋಣ Aub ಇದನ್ನು ಬಗೆಹರಿಸಿದ್ದೇವೆ ಇದು ನನ್ನ ಕಂಪ್ಯೂಟೇಷನಲ್ ಡೊಮೈನ್ ಸೋ ನಿಮಗೆ ಗೊತ್ತಿರುವಂತೆ ಎಲ್ಲಾ ಕಡೆ ತ್ರಿಭುಜ ಗಳಿವೆ ನನಗೆ ಈ ಕ್ಯಾಲ್ಕುಲೇಶನ್ ನಿನ ಕೊನೆಗೆ ದೊರಕಿದ್ದನ್ನು ಯೂಸ್ ಮಾಡಿದ್ದೇನೆ ಸೋ ನನಗೆ ಡೊಮೈನ್ ಒಳಗಡೆ ಫೀಲ್ಡ್ ಎಲ್ಲಾ ಕಡೆ ಇದೆ ಎಂದು ತಿಳಿದಿದೆಆದರೆ ನನಗೆ ಈಗ ಸ್ವಲ್ಪ ದೂರದಲ್ಲಿರುವ ಫೀಲ್ಡ್ ನ್ನು ಕಂಡು ಹಿಡಿಯಬೇಕಾಗಿದೆ ಅದಕ್ಕಾಗಿ ನಾನು ಏನು ಮಾಡಬೇಕು ವಿದ್ಯಾರ್ಥಿಎಲ್ಲವನ್ನೂ ಅದೇ ತರಹ ಮಾಡಬೇಕು ಆದ್ದರಿಂದ ನೀವು ಹೇಳಿದ ಹಾಗೆ ಒಂದು ವಿಷಯ ನಿಮಗೆ ಸೂಚಿಸುವುದು ಏನೆಂದರೆ ನಿಮಗೆ ಬೇಕಾದ ಫೀಲ್ಡ್ ಒಂದು ಕಡೆ ದೂರದಲ್ಲಿ ಇರುವುದಾದರೆ ನನಗೆ ಇದನ್ನು ಸೇರಿಸಲು ಈ ಡೊಮೇನನ್ನು ಎಕ್ಸ್ ಪಾಂಡ್ ಮಾಡಬೇಕಾಗುತ್ತದೆ ಇದನ್ನು ಏನೆಂದರೆ ಬ್ರೂಟ್ ಫೊರ್ಸ್ ಎಂದು ಕರೆಯುತ್ತಾರೆ ಇದರಿಂದ ವೇಗವಾಗಿ ಮಾಡಬಹುದೇ ವಿದ್ಯಾರ್ಥಿಹಾಗಾದರೆ ಎಲ್ಲವನ್ನೂ ಅದೇ ತರಹ ಶೇಡ್ ಮಾಡಬೇಕು ಬ್ರೂಟ್ ಫೊರ್ಸ್ ಮಾದರಿಯು ಈ ರೀತಿಯಾಗಿದೆ ನನಗೆ ಕ್ರಾಸ್ ಸೆಕ್ಷನ್ ಅನ್ನು ಕಂಡು ಹಿಡಿಯಬೇಕಾಗಿದೆ ಇದರ ಅರ್ಥ ನನ್ನ ವೀಕ್ಷಕ ಅನಂತ ದೂರದಲ್ಲಿ ಇದ್ದಾನೆ ನನಗೆ ಅಲ್ಲಿಯ ವರೆಗೆ ಹೋಗಲು ಸಾಧ್ಯವಿದೆಯೇ ಸೋ ಈ ಕೋರ್ಸಿನ ಆರಂಭದಲ್ಲಿ ಹೈಗೆನ್ಸ್ ತತ್ವ ವನ್ನು ಓದಿದ್ದೇವೆ ಹೈಗೆನ್ಸ್ ತತ್ತ್ವ ತಿಳಿಸುವುದೇನೆಂದರೆ ನನಗೆ ಟ್ಯಾಂಜೆನ್ಶಿಯಲ್ ಫೀಲ್ಡ್ ಒನ್ ಅ ಕ್ಲೋಸ್ ಕಂಟ್ರೋಲ್ ತಿಳಿದಿದ್ದರೆ ಅದು ಲೈಕ್ ಆಗಿ ಆಕ್ಟ್ ಆಗುತ್ತದೆ ಮತ್ತೊಂದೆಡೆಸೊರ್ಸ್ಸಸ್ ಹಾಗು ಅದನ್ನು ಪ್ರಪಗೆಟ್ ಮಾಡಿದಾಗ ಎಲ್ಲಾ ಕಡೆ ಫೀಲ್ಡ್ ಅನ್ನು ಕಂಡುಹಿಡಿಯಬಹುದು ಹಾಗಾದರೆ ಈ ತತ್ವವನ್ನು ಹೇಗೆ ಜಾರಿಗೆ ತರಬಹುದು ನನಗೆ ಕ್ಲೊಸ್ಡ್ ಕೊನ್ಟುರ್ ಹಾಗು ಕ್ಲೊಸಿಂಗ್ ಆಬ್ಜೆಕ್ಟ್ ನಲ್ಲಿರುವ ಫೀಲ್ಡ್ ತಿಳಿದಿದೆಯೇ ಸೋ ಇದರ ಅರ್ಥ ಏನೆಂದರೆ ಉದಾಹರಣೆಗೆ ಈ ಬೌಂಡರಿಯು ತಾನಾಗಿಯೇ ಒಂದು ಕ್ಲೊಸ್ಡ್ ಬೌಂಡರಿಯಾಗಿ ವಸ್ತುವನ್ನು ಒಳಗೊಂಡಿದೆ ಸರಿಯೇ ಸೋ ನಾನು ಈ ಬೌಂಡರಿಯನ್ನುಪಯೊಗಿಸಬಹುದು ಎಂಬುದು ನನಗೆ ತಿಳಿದಿದೆ ನಾನು ಅದರ ಮೇಲಿನ ಫೀಲ್ಡ್ ಅನ್ನು ಲೆಕ್ಕಾಚಾರ ಮಾಡಿರುವುದು ಗೊತ್ತು ಅದನ್ನು ಉಪಯೋಗಿಸಿ ಹೈಗನ್ಸ್ ತತ್ವವನ್ನು ಅಪ್ಲೈ ಮಾಡಬಹುದು ಹಾಗು ಫೀಲ್ಡ್ ಅನ್ನು ಬೇಕಾದಲ್ಲಿ ಕಂಡುಹಿಡಿಯಬಹುದು ಇದು ಒಂದು ಈಗಾಗಲೇ ನಾವು ಬೌಂಡರಿ ಕಂಡಿಷನ್ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮತ್ತು ನಾವು ಕಂಡದ್ದು ಏನೆಂದರೆ ಉದಾಹರಣೆಗೆ ರೇಡಿಯೇಶನ್ ಬೌಂಡರಿ ಕಂಡಿಷನ್ ಅನ್ನು ನಾವು ಸರಿಯಾಗಿ ಉಪಯೊಗಿಸಿದ್ದೇವೆ ಸೋ ಬೌಂಡರಿ ಕಂಡಿಷನ್ನಿನ ಎರರ್ ನಾನು ಅದರ ಹತ್ತಿರ ಹತ್ತಿರ ಹೋದಹಾಗೆ ಜಾಸ್ತಿಯಾಗುತ್ತಾ ಹೋಗುತ್ತದೆ ಇನ್ನೂ ಮುಂದೆ ಒಳಗೆ ಹೋದಾಗ ಒಳ್ಳೆಯದಾಗುತ್ತಾ ಹೋಗುತ್ತದೆ ನಾನು ಕೇವಲ ಇದರ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ನಾವು ನಿಜವಾಗಿ ಲೆಕ್ಕಾಚಾರ ಮಾಡುವುದಿಲ್ಲ ಸೋ ನೀವು ನಿಮ್ಮ ಮೆಶ್ನಲ್ಲಿದ್ದರೆ ಒಳ್ಳೆಯದು ಈ ಸುಂದರವಾದ ಸೆಟ್ ಆಫ್ ಎಡ್ಜಸ್ ಬೌಂಡರಿಯನ್ನು ವಿಮರ್ಶಿಸುತ್ತದೆ ನೀವು ಯಾವಾಗ ಮೆಶ್ ಅನ್ನು ಯಾವಾಗ CAD ಸಾಫ್ಟ್ವೇರ್ ನ್ನು ಉಪಯೋಗಿಸಿ ಡಿಫೈನ್ ಮಾಡುವ ಬದಲಿಗೆ ಒಂದು ವೃತ್ತ ಅಥವಾ ಅದರ ಸುತ್ತ ಮೆಶ್ ಸಾಫ್ಟ್ವೇರ್ ಏನು ಮಾಡುತ್ತದೆ ಎಂದರೆ ಆ ಎಡ್ಜ್ ನ್ನು ಗುರ್ತಿಸುತ್ತದೆ ಆಗ ಅದು ತ್ರಿಭುಜಗಳನ್ನು ಯಾವ ರೀತಿ ಅಲೈನ್ ಮಾಡುತ್ತದೆ ಎಂದರೆ ಒಂದು ನಯವಾದ ಸೆಟ್ ಆಫ್ ಎಡ್ಜ್ಸ್ ದೊರೆಯುತ್ತದೆ ಸೋ ಅದರಲ್ಲಿ ಏನೇ ಇರಲಿ ಅವೆಲ್ಲಾ ಉಪಯೋಗಕ್ಕೆ ಬರುವ ಕಾಂಟೂರಿನ ಮೇಲೆ ಕುಳಿತಿದೆ ಸೋ ಈ ಪಾಯಿಂಟ್ಸ್ ಗಳ ಮೇಲಿನ ಫೀಲ್ಡ್ ನಿಮಗೆ ತಿಳಿದಿದೆ ಸೋ ಬ್ರೂಟ್ ಫೋರ್ಸ್ ಉಪಯೋಗಕ್ಕೆ ಬಾರದು ಅದರ ಬದಲಿಗೆ ಹೈಗೆನ್ಸ್ ಪ್ರಿನ್ಸಿಪಲ್ ಅನ್ನು ಅಪ್ಲೈ ಮಾಡಬೇಕು ಉದಾಹರಣೆಗೆ ಇವಾಗಲೆ ಎಕ್ಸ್ಪ್ರೆಷನ್ ಅನ್ನು ನಾವು ಹಲವು ಬಾರಿ ಲೆಕ್ಕಾಚಾರ ಮಾಡಿದ್ದೇವೆ ಫೀಲ್ಡ್ ಅದು ಹೈಗನ್ಸ್ ತತ್ವದ ಪ್ರಕಾರ r ಸೋ ಸ್ಕ್ಯಾಟರ್ ಆಯಿತೇ ನನಗೆ ಇದೇ ಬೇಕಾಗಿತ್ತು ಆ ಇಂಟಿಗ್ರಲ್ ಯಾವುದು ಅದು ಕಾಂಟೂರ್ ಇಂಟಿಗ್ರಲ್ ಯಾವುದರ ಮೇಲೆ ನಿಮಗೆ ತಿಳಿದಂತೆ ಕಾಂಟೂರ್ ಯಾವೆಲ್ಲ ಟರ್ಮ್ಗಳು ಇಲ್ಲಿ ಬರುತ್ತವೆ ವಿದ್ಯಾರ್ಥಿ0 ಯಲ್ಲಿ ಸೋ ಇದು ಕೇವಲ ಸ್ಕ್ಯಾಟರ್ಡ್ ಮಾತ್ರ ಆದುದರಿಂದ ಸೋ ನ್ನು ತೆಗೆಯಿರಿ ಸೋ ನಾನು ಕೇವಲ ಸ್ಕ್ಯಾಟರ್ಡ್ ಫೀಲ್ಡ್ ನ ಲೆಕ್ಕಾಚಾರ ಮಾತ್ರ ಮಾಡುತ್ತಿದ್ದೇನೆ ಸೋ ಮೊದಲ ಟರ್ಮ್ ಆದುದರಿಂದ ನೆನಪಿಡಿ ಇದು ಮುಂದಕ್ಕೆ ಮತ್ತು ಇವೆಲ್ಲಾ 2 ಟರ್ಮ್ಸ್ ವಿದ್ಯಾರ್ಥಿಹೌದು ಸರಿ ಸರಿ ಆದ್ದರಿಂದ ಮೊದಲನೆಯದು dl ನ್ನು ಪ್ರೈಮ್ ಎನ್ನುವ ಏಕೆಂದರೆ ನಾನು ನನ್ನ ಕಾಂಟೂರಿನ ಮೇಲೆ ಹೋಗುತ್ತಿದ್ದೇನೆ ನಾವು ಇನ್ನೂ TM ಪೋಲರೈಸೆಷನ್ ನಲ್ಲಿದ್ದೇವೆ ಅದಕ್ಕಾಗಿ ನಾನುನ್ನು ಬರೆದಿದ್ದೇನೆ ನನಗೆ ಗ್ರೀನ್ಸ್ ಫಂಕ್ಷನ್ ಗೊತ್ತಿದೆಯಾ ಇದೊಂದು ಪ್ರಶ್ನೆ ಹೌದು ಸೋ ಈ ಕೇಸಿನಲ್ಲಿ ಒಮ್ಮೆ ಕಾಂಟೂರನ್ನು ಯಾವ ರೀತಿ ತೆಗೆದುಕೊಂಡಿದ್ದೇನೆ ಎಂದರೆ ನೀವು ಸ್ವಲ್ಪ ಹಿಂದಿನ ಗ್ರೀನ್ಸ್ ಫಂಕ್ಷನ್ ಚರ್ಚೆಯನ್ನು ನೆನಪು ಮಾಡಿದರೆ ನಾನು ಸ್ಪೇಸ್ ನ್ನು 2 ವೋಲಿವ್ಮ್ V1 ಮತ್ತು V2 ಆಗಿ ವಿಂಗಡಿಸಿದ್ದೇನೆ ಹೈಗನ್ಸ್ ತತ್ವದಲ್ಲಿ ಹೊರಗಿನ ರೀಜನ್ನ ಫೀಲ್ಡ್ ಕಂಡುಹಿಡಿಯಲು ನನಗೆ ಯಾವ ಗ್ರೀನ್ಸ್ ಫಂಕ್ಷನ್ ಬೇಕಾಗುವುದು ಹೊರಗಡೆಯ ರೀಜನ್ ಅಥವಾ ಒಳಗಡೆಯ ರೀಜನ್ ಅದು ಹೊರಗಡೆಯ ರೀಜನ್ ಆಗ ಹೊರಗಡೆಯ ರೀಜನ್ ಯಾವುದು ಫ್ರೀ ಸ್ಪೇಸ್ ಸೋ ನನಗೆ ತಿಳಿದಿದೆ ಇದು ಸರಳವಾಗಿ ನನ್ನ ಹ್ಯಾಂಕೆಲ್ ನ ತರಹ ಸೋ ಒಳ್ಳೆಯ ವಿಷಯ ಎಂದರೆ ನನಗೆ ಹ್ಯಾಂಕೆಲ್ ಫಂಕ್ಷನ್ ತಿಳಿದಿದೆ ಮುಂದಕ್ಕೆ ಹೇಳುವುದಾದರೆ ಹ್ಯಾಂಗ್ ಫಂಕ್ಷನ್ಗಾಗಿ ಮಾಡಿದ ಎಲ್ಲಾ ಸ್ಟ್ಯಾಂಡರ್ಡ್ ಅಪ್ರಾಕ್ಸಿ ಮೆಷನ್ ಅದು ಯಾವುದು ಸರಿ ಇಷ್ಟರವರೆಗೆ ನಾವು ನ್ನು ಆಗಿ ಅಪ್ರಾಕ್ಸಿಮೇಟ್ ಮಾಡಿದ್ದೇವೆ ಸೋ ಎಲ್ಲಾ ಅಪ್ರಾಕ್ಸಿಮೇಷನ್ ನ್ನು ಇದರ ಒಳಗೆ ಸಬ್ಟ್ಯೂಟ್ ಮಾಡಬಹುದು ಆದ್ದರಿಂದ ಇದರಲ್ಲಿ ಕೊನೆಯಾಗಿ ಈ ಚರ್ಚೆ ಮುಗಿಯುವ ಮೊದಲುಈ ಎಕ್ಸ್ಪ್ರೆಷನ್ ನಲ್ಲಿ ನಮಗೆ ಎಲ್ಲವೂ ತಿಳಿದಿದೆಯೇ ಹೇಗೆ ನಾವು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿದ್ದೇವೆ ಹಂತ ಹಂತವಾಗಿ ಮುಂದುವರಿಯೋಣ ಅಥವಾ ಬಲಗೈ ಬದಿಯಿಂದ ಶುರು ಮಾಡುವ ಹಾಗೂ ಇದನ್ನು ಇನ್ನೂ ಸರಳ ಮಾಡುವ ನೆನಪಿಡಿ ಇದು 2D TM ಪೋಲರೈಸೇಶನ್ ಅರ್ಥಾತ್ x yಕಕ್ಷದಲ್ಲಿ ಎಂದರ್ಥ ಇವೆಲ್ಲ 2 ವೇರಿಯೇಬಲ್ಸ್ 3 ವೇರಿಯೇಬಲ್ಸ್ಗಳು ನನಗೆ ಈ ಟರ್ಮ್ ತಿಳಿದಿದೆಯೇ ವಿದ್ಯಾರ್ಥಿಹೌದು ಇದು H ಟ್ಯಾಂಜೆನ್ ಶಿಯಲ್ ಹೌದು ನಾವು ಇದನ್ನು ಯಾವ ರೀತಿ ತೋರಿಸಿದ್ದೇವೆ ಎಂದರೆ ಇದು ಕ್ಕೆ ಪ್ರಪೋಷನಲ್ ಆಗಿದೆ ನಾನು ನ್ನು ಲೆಕ್ಕಾಚಾರ ಮಾಡಿದ್ದೇನಾ ಲೆಕ್ಕದಲ್ಲಿ ಅದು ನನ್ನ ಸರಿಯಾದ ವೇರಿಯಬಲ್ ಅವೆಲ್ಲಾ ಟ್ಯಾನ್ಜನ್ಶಿಯಲ್ ಎಡ್ಜಸ್ ಅಲ್ಲವೇ ಆದುದರಿಂದ ಇದು ಇನ್ನೊಂದು ಎಡ್ಜ್ ಬೇಸ್ FEM ಬಗೆಗಿನ ಒಳ್ಳೆಯ ಭಾಗ ಇದು ನನಗೆ ನೇರವಾಗಿ ದೊರೆತಿದೆ ಸೋ ಇದು ನನಗೆ ತಿಳಿದಿದೆ ಇವನ ಬಗ್ಗೆ ಏನಾದರೂ ತಿಳಿದಿದೆಯೇ ವಿದ್ಯಾರ್ಥಿಮ್ಯಾಕ್ಸ್ ವೆಲ್ಸ್ ನನಗೆ ಅದರ ಬಗ್ಗೆ ತಿಳಿದಿಲ್ಲ ಆದರೆ ಅದನ್ನು ಲೆಕ್ಕಾಚಾರ ಮಾಡಬಹುದೇ ವಿದ್ಯಾರ್ಥಿ ಮ್ಯಾಕ್ಸ್ ವೆಲ್ಸ್ ಮ್ಯಾಕ್ಸ್ ವೆಲ್ ನ ಸಮೀಕರಣಗಳು ಅರ್ಥಾತ್ ನ್ನು ತೆಗೆದುಕೊಂಡರೆ ನ್ನು ಕೊಡುತ್ತದೆ ಈಗ ನಾನು ನ್ನು ಹೇಗೆ ತೆಗೆದುಕೊಳ್ಳಲಿ ನಂಬರಿನ ತರಹ ಎಂಬುದು ತಿಳಿದಿದೆ ಬೇರೆ ಯಾವ ತರ ಇದೆ ಎಂಬುದು ತಿಳಿದಿಲ್ಲ ವಿದ್ಯಾರ್ಥಿಸಂಖ್ಯಾತ್ಮಕವಾಗಿ ಸಂಖ್ಯಾತ್ಮಕ ವಾಗಿ ಸರಿ ಸೋ ಈಗ ನನಗೆ ಇದರೊಳಗೆ ಇರುವ ಎಲ್ಲವೂ ತಿಳಿದಿದೆ ಆದ್ದರಿಂದ ಸಂಖ್ಯಾ ತ್ಮಕವಾಗಿ ನಾನು ಸಂಖ್ಯೆಯನ್ನು ಆಗಿ ತೆಗೆದುಕೊಂಡು ಹಾಗು ಇದಕ್ಕಾಗಿ ಮೇಶ್ನ್ನು ಫೈನ್ ಆಗಿರುವುದು ಮುಖ್ಯ ಇದರಿಂದ ಸಂಖ್ಯಾತ್ಮಕವಾಗಿ ಅಪ್ರಾಕ್ಸಿ ಮೆಷನ್ ಎಂಬುದು ಸರಿಯಲ್ಲವೇ ಒಮ್ಮೆ ಇದು ಸಿಕ್ಕ ನಂತರ ನನ್ನ ಫೇವರಿಟ್ ಎಕ್ಸ್ಪ್ರೆಷನ್ ಆದ RCSವು ಕ್ಕೆ ಸಮ ವಿದ್ಯಾರ್ಥಿಇದನ್ನು ಕಂಪ್ಯೂಟ್ ಮಾಡುವಾಗ ನೀವು r ನ್ನು ದೊಡ್ಡ ಸಂಖ್ಯೆಯಾಗಿ ತೆಗೆದುಕೊಳ್ಳುವುದೋ ಅಥವಾ ನೀವು r ನ್ನು ದೊಡ್ಡ ಸಂಖ್ಯೆಯಾಗಿ ತೆಗೆದುಕೊಳ್ಳುತ್ತೀರೋ ಸರಿ ಇದೊಂದು ಹಿಂದೆ ಕೊಟ್ಟ ಅಸೈನ್ಮೆಂಟಿನ ಭಾಗವಾಗಿದೆ ನೀವು ಇದನ್ನು ಲೆಕ್ಕಾಚಾರ ಮಾಡಿದಾಗ ನಿಮ್ಮ ಉತ್ತರವು r ನ್ನು ಒಳಗೊಂಡಿರುವುದಿಲ್ಲ r ನ ವ್ಯಾಲ್ಯು 1 ಕ್ಕಿಂತ ಜಾಸ್ತಿ ಆಗುವುದು ದೊಡ್ಡ ವ್ಯಾಲ್ಯುವಿಗೆ ಸೋ ಇದು ಮ್ಯಾಟರ್ ಆಗುವುದಿಲ್ಲ ಈ ಎಕ್ಸ್ಪ್ರೆಷ್ಶನ್ ನಲ್ಲಿ ನಿಮಗೆ ಏನೂ ಹಾಕಲು ಇರುವುದಿಲ್ಲ ಏಕೆಂದರೆ RCS ಗೆ ಈ ಎಕ್ಸ್ಪ್ರೆಷ್ಶನ್ ವು r ನ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ ಇದು ಕೇವಲ ನ ಮೇಲೆ ಡಿಪೆಂಡ್ ಆಗಿರುತ್ತದೆ ವಿದ್ಯಾರ್ಥಿಅವು ಗೆ ಅನುರೂಪವಾಗಿರುತ್ತದೆಯೇ ಹೌದು ಹೈಗನ್ಸ್ ತತ್ವದಲ್ಲಿ ನಮ್ಮ ಬಳಿ ಇರುತ್ತದೆ ಆಗ ನೀವು ಈ ಅಪ್ರಾಕ್ಸಿಮೇಶನ್ ಅನ್ನು ಉಪಯೋಗಿಸಬೇಕು ಹಾಗು ನೀವು ಇದನ್ನು ಉಪಯೋಗಿಸುವಾಗ r ನ ವ್ಯಾಲ್ಯು ಕ್ಯಾನ್ಸಲ್ ಆಗುತ್ತದೆ ನೀವು ಯಾವುದನ್ನೂ ಸಬ್ಸ್ಟಿಟ್ಯುಟ್ ಮಾಡಬೇಕಾಗಿಲ್ಲ ಎಲ್ಲಾದರು ನೀವು ಸಬ್ಸ್ಟಿಟ್ಯುಟ್ ಮಾಡಿದ್ದಾದರೆ ಅದು ತಪ್ಪಾಗಿ ಪರಿಣಮಿಸುತ್ತದೆ ವಿದ್ಯಾರ್ಥಿನಾವು ಕರ್ಲ್ ನ್ನು ತೆಗೆದುಕೊಳ್ಳಬಹುದೇ ಹೌದು ನೀವು ಕರ್ಲ್ ನ್ನು ತೆಗೆಯಬಹುದು ಹೌದು ಸರಿಯಾಗಿ ನಾವು ಅದನ್ನೇ ಮಾಡಲು ಹೊರಟಿದ್ದೇವೆ ವಿದ್ಯಾರ್ಥಿಆದರೆ ನೀವು ಹೇಳಿದ್ದು ನ್ಯುಮರಿಕಲ್ ಅಂತ ನನ್ನ ಅರ್ಥದಲ್ಲಿ ನ್ಯುಮರಿಕಲ್ ಕರ್ಲ್ ಇಲ್ಲಿ ವು s ಹಾಗು s ನ್ನು ಹೊಂದಿದೆ ಹಾಗು ವು x ಹಾಗು y ನ್ನು ಒಳಗೊಂಡಿದೆ ವಿದ್ಯಾರ್ಥಿಹೌದು ಸರಿ ನಾನು ಈಗ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಅನ್ನು ತರುವ ಪ್ರಯತ್ನ ಮಾಡುತ್ತೇನೆ ಈಗ ನೋಡಿದರೆ ಸಮಯ ಮೀರುತ್ತಿದೆ ಇದು ಒಂದು ಎಡ್ಜ್ ಇದು ಒಂದು ತ್ರಿಕೋನ ಮತ್ತು ಇದು ಮತ್ತೊಂದು ತ್ರಿಕೋನ ನೀವು ಒಮ್ಮೆ ನಿಮ್ಮಲ್ಲಿ ಇರುವ ವಿಟ್ನೇ ಬೇಸಿಸ್ ಫಂಕ್ಷನ್ ಅನ್ನು ನೋಡಿದರೆ ನೀವು ನಿಜವಾಗಿ ನ್ನು ಲೆಕ್ಕಾಚಾರ ಮಾಡಲು ಹೊರಟಾಗ ಲೆಕ್ಕಾಚಾರ ಮಾಡಲೇಬೇಕು ಆಗ ನಿಮಗೆ ಒಂದು ಸ್ಥಿರಾಂಕ ಸಿಗುತ್ತದೆ ಅದು ನ್ನು ಒಳಗೊಂಡಿದೆ ಸೋ ಏನಾಗುತ್ತದೆ ಎಂದರೆ ಇಲ್ಲೊಂದು ಸ್ಥಿರಾಂಕ ದೊರೆಯಿತು ಹಾಗು ಇಲ್ಲಿ ಮತ್ತೊಂದು ಸ್ಥಿರಾಂಕ ದೊರೆಯಿತು ಸೋ ಯು ನಿಜವಾಗಿ ಈ ಬೇಸಿಸ್ ಫಂಕ್ಷನ್ ನಲ್ಲಿ ಕಂಟಿನ್ಯುವಸ್ ಆಗಿರುವುದಿಲ್ಲ ಇದು ಬೇಸಿಸ್ ಫಂಕ್ಷನ್ ನ ಒಂದು ಡಿಫೆಕ್ಟ್ ಆಗಿರುತ್ತದೆ ಸೋ ನಾವು ನಿಜವಾಗಿ ಏನು ಮಾಡಬೇಕು ಎಂದರೆ ಇಲ್ಲಿ ಕರ್ಲ್ ನ್ನು ಫೈಂಡ್ ಮಾಡಬೇಕುಅದೇ ರೀತಿ ಮೇಲೆ ಕರ್ಲ್ ನ್ನು ಫೈಂಡ್ ಮಾಡಿ ಹಾಗು ಅದರ ಎವರೇಜ್ ನ್ನು ಕಂಡುಹಿಡಿಯಿರಿ ಅರ್ಥಾತ್ ಸಂಖ್ಯಾತ್ಮಕವಾಗಿ ಕಂಡುಹಿಡಿಯಿರಿ ಹೌದುಕೊನೆಯಲ್ಲಿ ನಮಗೆ ನ ಸ್ಮೂತ್ ಆದ ಫಂಕ್ಷನ್ ಕಕ್ಷದ ಎಲ್ಲಾ ಕಡೆ ದೊರೆಯುತ್ತದೆ ಹೌದು ಇದೊಂದು ಒಳ್ಳೆಯ ವಿಷಯ ಹಾಗು ಬೇಸಿಸ್ ಫಂಕ್ಷನ್ ನ ಬಗ್ಗೆ ಇನ್ನೊಂದು ಆಸಕ್ತಿಯ ವಿಷಯ ಎಂದರೆ ನೀವು ಇದನ್ನು ಮಾಡಿದರೆ ನಾವು ಉಪಯೋಗಿಸಿದ ಬೇಸಿಸ್ ಫಂಕ್ಷನ್ ಗೆ ಝೀರೊ ಸಿಗುತ್ತದೆ ಸೋ ಇದನ್ನು ನಾವು ಅಸೈನ್ಮೆಂಟಿನಲ್ಲಿ ಮಾಡೋಣ ಯಾವುದಾದರೊಂದು ಸಿಂಗಲ್ ಬೇಸಿಸ್ ಫಂಕ್ಷನ್ ನ್ನು ತೆಗೆದುಕೊಳ್ಳಿ ಅವು ಈ ಪ್ರೊಪರ್ಟಿಗಳನ್ನು ಹೊಂದಿರುತ್ತದೆ ಯು ಸ್ಥಿರಾಂಕವಾಗಿರುತ್ತದೆಯು ಸೊನ್ನೆ ಆಗಿರುತ್ತದೆ ಸರಿ